ಇಂದು IP ಆಧುನಿಕ ವಿಶ್ವವಿದ್ಯಾಲಯಗಳ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ ಬೌದ್ಧಿಕ ಆಸ್ತಿ ಆಧುನಿಕ ವಿಶ್ವವಿದ್ಯಾಲಯದ ಅಡಿಪಾಯವಾಗಿದೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಘೋಷಿಸಲಾದ ಬೇಹ್ ಡೋಲ್ ಕಾಯ್ದೆಯ ಕಾರಣದಿಂದಾಗಿ ಇದು ಸಂಭವಿಸಿದೆ ವಾಣಿಜ್ಯ ಅಭಿವೃದ್ಧಿಗಾಗಿ ವಿಶ್ವವಿದ್ಯಾಲಯಗಳು ತಮ್ಮ ಆವಿಷ್ಕಾರಗಳಿಗೆ ಪರವಾನಗಿ ನೀಡಲು ಇದು ಅವಕಾಶ ಮಾಡಿಕೊಟ್ಟಿತು ಬೇಹ್ ಡೋಲ್ ಕಾಯ್ದೆ ಜಾರಿಗೆ ಬರುವ ಮೊದಲು ವಿಶ್ವವಿದ್ಯಾಲಯವು ಸಾರ್ವಜನಿಕ ಹಣವನ್ನು ಬಳಸುತ್ತಿತ್ತು ಪೇಟೆಂಟ್ ಪಡೆಯಲು ಅವರಿಗೆ ಅವಕಾಶವಿರಲಿಲ್ಲ ಏಕೆಂದರೆ ಇದು ಸಾರ್ವಜನಿಕ ನಿಧಿಗಳ ಬಳಕೆಯನ್ನು ಒಳಗೊಂಡಿತ್ತು ಮತ್ತು ಸಾರ್ವಜನಿಕ ನಿಧಿಯ ಬಳಕೆಯೊಂದಿಗೆ ಪೇಟೆಂಟ್ ಪಡೆಯುವುದನ್ನು ತಂತ್ರಜ್ಞಾನವನ್ನು ಖಾಸಗೀಕರಣಗೊಳಿಸಿದಂತೆ ಆಗುತ್ತದೆ ಈಗ ಈ ಕಾಯಿದೆಯು ವಿಶ್ವವಿದ್ಯಾಲಯಗಳಿಗೆ ತಮ್ಮ ಆವಿಷ್ಕಾರಗಳಿಗೆ ಪರವಾನಗಿ ನೀಡಲು ಮತ್ತು ವಾಣಿಜ್ಯಿಕ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಟ್ಟಿತು ಈ ಕಾಯಿದೆಯ ವ್ಯಾಪ್ತಿಯು ಹಳೆಯ ಕಾಯಿದೆಯ ಅಪವಾದವಾಗಿದೆ ಪೇಟೆಂಟ್ ಕಾನೂನುಗಳು ವಿದ್ಯಾರ್ಥಿಗಳಿಗೆ ನೀಡಿದ ಬೋಧನೆ ಅಥವಾ ಸಂಶೋಧನಾ ಚಟುವಟಿಕೆಯನ್ನು ಉಲ್ಲಂಘನೆಯ ವ್ಯಾಪ್ತಿಯಿಂದ ಹೊರತುಪಡಿಸುತ್ತದೆ ವಿಶ್ವವಿದ್ಯಾಲಯಗಳು ಅಥವಾ ತರಗತಿ ಕೊಠಡಿಗಳ ಚಟುವಟಿಕೆಗಳು ಉಲ್ಲಂಘನೆಯ ವ್ಯಾಪ್ತಿಯಲ್ಲಿವೆ ಆದರೆ ಅವುಗಳನ್ನು ಹೊರಗಿಡಲಾಗಿದೆ ಕಾರಣವೇನೆಂದರೆ ಅದು ವಿದ್ಯಾರ್ಥಿಗಳ ಬೋಧನೆಗೆ ಅವಶ್ಯಕವಾಗಿದೆ ಸಂಶೋಧನೆ ಅಥವಾ ಬೋಧನೆ ವಿನಾಯಿತಿ ಯುಎಸ್ ಕಾನೂನಿನಲ್ಲಿ ಅಸ್ತಿತ್ವದಲ್ಲಿದೆ ವಿಶ್ವವಿದ್ಯಾಲಯಗಳಲ್ಲಿ ಅಭಿವೃದ್ಧಿಪಡಿಸಲಾದ ಉತ್ಪನ್ನಗಳನ್ನು ಖಾತ್ರಿಗೊಳಿಸಲು ಈ ಕಾನೂನು ಜಾರಿಗೆ ಬಂತು ವಿಶ್ವವಿದ್ಯಾಲಯಗಳಲ್ಲಿ ಅಭಿವೃದ್ಧಿಪಡಿಸಲಾದ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ವಾಣಿಜ್ಯೀಕರಿಸಬಹುದು ಭಾರತದಲ್ಲಿ ಇದೇ ರೀತಿಯ ತಂತ್ರವನ್ನು ಬಳಸಲಾಗುತ್ತದೆ ಇದು ಬೌದ್ಧಿಕ ಆಸ್ತಿಯನ್ನು ಅಭಿವೃದ್ಧಿಪಡಿಸಲು ಬಳಸುವ ಸಾರ್ವಜನಿಕ ಹಣವನ್ನು ಒಳಗೊಂಡಿದೆ ಇದನ್ನು PUFIP ಮಸೂದೆ ಎಂದು ಕರೆಯಲಾಯಿತು ಇದು ಸಾರ್ವಜನಿಕ ಅನುದಾನಿತ ಬೌದ್ಧಿಕ ಆಸ್ತಿಯ ರಕ್ಷಣೆ ಮತ್ತು ಬಳಕೆಯನ್ನು ಸೂಚಿಸುತ್ತದೆ ಈ ಮಸೂದೆ ಒಂದು ನಿಯಮವಾಗಲಿಲ್ಲ ಅದರ ಸುತ್ತಲಿನ ಕೆಲವು ವಿವಾದಗಳಿಂದಾಗಿ ಅದು ವಿಫಲವಾಯಿತು ಆದ್ದರಿಂದ ಪೇಟೆಂಟ್ಗಳ ಪರವಾನಗಿ ವಿಶ್ವವಿದ್ಯಾಲಯಗಳಿಗೆ ಆದಾಯವಾಯಿತು ಮಾತ್ರವಲ್ಲದೆ ಸಂಶೋಧಕರು ಮತ್ತು ಪ್ರಾಧ್ಯಾಪಕರಿಗೂ ಆದಾಯವಾಯಿತು ಆದ್ದರಿಂದ ಇದು ಉದ್ಯಮಶೀಲ ವಿಶ್ವವಿದ್ಯಾಲಯದ ಹಿನ್ನೆಲೆ ವಿಶ್ವವಿದ್ಯಾಲಯದ ಉದ್ಯಮಿಯ ಪಾತ್ರವನ್ನು ಧರಿಸಿತು ಹೊಸ ವಿಶ್ವವಿದ್ಯಾಲಯವು ತಾಂತ್ರಿಕ ಪರಿಹಾರಗಳ ಸೃಷ್ಟಿಕರ್ತರನ್ನು ಹೊಂದಿದೆ ಸಮಾಜಗಳು ವಿಶ್ವವಿದ್ಯಾಲಯಗಳ ಸುತ್ತ ಆರ್ಥಿಕ ನಿರೀಕ್ಷೆಗಳನ್ನು ಹೊಂದಿರುತ್ತವೆ ವಿಶ್ವವಿದ್ಯಾನಿಲಯಗಳು ತಮ್ಮ ಬೋಧನಾ ಕಾರ್ಯವನ್ನು ನಿರ್ವಹಿಸುತ್ತವೆ ಎಂದು ನಿರೀಕ್ಷಿಸಲಾಗಿತ್ತು ಆದರೆ ಅವು ಹೊಸ ತಂತ್ರಜ್ಞಾನಗಳೊಂದಿಗೆ ಬರುತ್ತವೆ ಮತ್ತು ಸಮಾಜಕ್ಕೆ ಸಹಾಯ ಮಾಡುತ್ತವೆ ಎಂದು ಖಚಿತಪಡಿಸಿಕೊಳ್ಳಬಹುದು ಹೊಸ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಸಾಧನವಾಗಿ ಐಪಿಯನ್ನು ಬಳಸಲಾಯಿತು ಹೊಸ ತಂತ್ರಜ್ಞಾನದ ಯಾವುದೇ ಕ್ಷೇತ್ರದಲ್ಲಿ ಕೆಲವು ರೀತಿಯ ರಕ್ಷಣೆ ಇಲ್ಲದಿದ್ದರೆ ಜನರು ಹೂಡಿಕೆ ಮಾಡುವುದು ಕಷ್ಟ ಅದು ಸಾಫ್ಟ್ವೇರ್ ಅಥವಾ ಜೈವಿಕ ತಂತ್ರಜ್ಞಾನವಾಗಿರಬಹುದು ಹೊಸ ತಂತ್ರಜ್ಞಾನದಲ್ಲಿ ಐಪಿ ಮೇಲೆ ಗಮನವಿದೆ ಏಕೆಂದರೆ ಹಕ್ಕುಗಳು ಕ್ರ್ಯಸ್ತಲಿಝೆಡ್ ಆಗಬೇಕು ಜನರು ತಮ್ಮ ಹೂಡಿಕೆಯನ್ನು ಹೇಗೆ ಮರುಪಡೆಯಬಹುದು ಎಂಬುದನ್ನು ತಿಳಿಯಲು ಇದು ಸಹಾಯ ಮಾಡುತ್ತದೆ ಯಾವುದೇ ಹೊಸ ಉದ್ಯಮದ ಆರಂಭಿಕ ಯುಗದಲ್ಲಿ ಹೂಡಿಕೆಗಳನ್ನು ತರುವ ಬೌದ್ಧಿಕ ಆಸ್ತಿಯ ಮೇಲೆ ನೀವು ಗಮನ ಹರಿಸುತ್ತೀರಿ ವಿಶ್ವವಿದ್ಯಾನಿಲಯಗಳು ಕೇಂದ್ರೀಕೃತ ಸಂಶೋಧನೆಗಳನ್ನು ಮಾಡುತ್ತಿವೆ ಅವು ಮಾಡಿದ ಸಂಶೋಧನೆ ಮತ್ತು ಅಭಿವೃದ್ಧಿಯ ಮಾಹಿತಿಯನ್ನು ಮತ್ತು ಪ್ರಸಾರ ಮಾಡುತ್ತವೆ ಆರಂಭಿಕ ಸಂಶೋಧನೆಯನ್ನು ರಕ್ಷಿಸುವ ಐಪಿಯನ್ನು ಹೊಸ ಉತ್ಪನ್ನಗಳಾಗಿ ಅಭಿವೃದ್ಧಿಪಡಿಸುವಲ್ಲಿ ವಿಶ್ವವಿದ್ಯಾಲಯಗಳು ಸಹ ಕೊಡುಗೆ ನೀಡಿವೆ ಈಗ ಹೆಚ್ಚಿನ ಸಮಯ ವಿಶ್ವವಿದ್ಯಾನಿಲಯದ ಸಂಶೋಧನೆಯನ್ನು ಖಾಸಗಿ ಸಂಸ್ಥೆಯು ವಾಣಿಜ್ಯೀಕರಣಗೊಳಿಸಲು ತಂತ್ರಜ್ಞಾನವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರು ಆದ್ದರಿಂದ ವಿಶ್ವವಿದ್ಯಾಲಯಗಳು ಪ್ರಧಾನವಾಗಿ ಸಂಶೋಧನೆಯ ಪಾತ್ರವನ್ನು ಮಾಡುತ್ತಿವೆ ಇದು ಆಸಕ್ತ ವಾಣಿಜ್ಯ ಘಟಕದ ವ್ಯಾಪ್ತಿಯಲ್ಲಿ ಬರುತ್ತದೆ ನಂತರ ವಾಣಿಜ್ಯ ಘಟಕ ಮತ್ತು ವಿಶ್ವವಿದ್ಯಾಲಯದ ನಡುವಿನ ಸಹಭಾಗಿತ್ವವು ಪರವಾನಗಿ ಅಥವಾ ಉದ್ಯಮಶೀಲತೆಯ ನಿಯಮಕ್ಕೆ ಕಾರಣವಾಗುತ್ತದೆ ಈಗ ವಿಶ್ವವಿದ್ಯಾನಿಲಯಗಳು ತಮ್ಮ ಐಪಿಯನ್ನು ಎರಡು ವಿಶಾಲ ರೀತಿಯಲ್ಲಿ ವ್ಯಾಪಾರೀಕರಿಸುತ್ತವೆ ಒಂದು ಅವರು ಒಳಗೊಂಡಿರುವ ತಂತ್ರಜ್ಞಾನಕ್ಕೆ ಪರವಾನಗಿ ನೀಡಬಹುದು ಪ್ರಾಧ್ಯಾಪಕರು ಮತ್ತು ಸಂಶೋಧನಾ ತಂಡವು ಉದ್ಯಮಶೀಲತಾ ನಿಯಮವನ್ನು ಬಳಸಿಕೊಂಡು ಕಂಪನಿಯನ್ನು ಕಾವುಕೊಡಬಹುದು ಇದು ಪರವಾನಗಿಗೆ ಕಾರಣವಾಗುವ ತಂತ್ರಜ್ಞಾನವಾಗಿರಬಹುದು ಮತ್ತು ರಾಯಧನವನ್ನು ಗಳಿಸಲಾಗುತ್ತದೆ ಇದು ಉದ್ಯಮಶೀಲತೆಯಾಗಿರಬಹುದು ಅಲ್ಲಿ ತಂತ್ರಜ್ಞಾನವನ್ನು ಮೂರನೇ ವ್ಯಕ್ತಿಗಳಿಗೆ ಪರವಾನಗಿ ನೀಡುವುದು ಒಂದು ಸಣ್ಣ ತಂಡವನ್ನು ರೂಪಿಸುತ್ತದೆ ಮತ್ತು ಪ್ರಾರಂಭವು ಕಂಪನಿಯನ್ನು ಕಾವುಕೊಡಬಹುದು ಮತ್ತು ತಂತ್ರಜ್ಞಾನವನ್ನು ವ್ಯಾಪಾರೀಕರಿಸಬಹುದು ಇವು ಸಾರ್ವಜನಿಕ ಒಳಿತಿಗಾಗಿ ವಿಶ್ವವಿದ್ಯಾಲಯದ ಕಾರ್ಯದ ಒಂದು ಭಾಗವಾಗಿ ಮಾರ್ಪಟ್ಟಿವೆ ಆದ್ದರಿಂದ ಬೋಧನೆಯು ಸಾರ್ವಜನಿಕರ ಒಳಿತಿಗಾಗಿ ನಿರ್ದೇಶಿಸಲ್ಪಟ್ಟ ಒಂದು ಕಾರ್ಯವನ್ನು ಹೊಂದಿತ್ತು ಅಂತೆಯೇ ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು ಒಳ್ಳೆಯದನ್ನು ಮಾಡಲು ವಿಶ್ವವಿದ್ಯಾಲಯದ ಕಾರ್ಯಚಟುವಟಿಕೆಯೊಂದಿಗೆ ಹೊಂದಾಣಿಕೆಯಾಗಿದೆ ತಂತ್ರಜ್ಞಾನವನ್ನು ವರ್ಗಾಯಿಸುವಲ್ಲಿ ವಿಶ್ವವಿದ್ಯಾಲಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ ವ್ಯಾಪಕ ತಂತ್ರಜ್ಞಾನದ ವರ್ಗಾವಣೆ ವಿಶ್ವವಿದ್ಯಾಲಯಗಳ ಮೂಲಕ ನಡೆಯುತ್ತದೆ ಯುಎಸ್ನಲ್ಲಿ 1980 ರಿಂದ 5000 ಕ್ಕೂ ಹೆಚ್ಚು ಸ್ಟಾರ್ಟ್ ಅಪ್ ಗಳನ್ನು ರಚಿಸಲಾಗಿದೆ ಬೇಹ್ ಡೋಲ್ ಕಾಯಿದೆಯ ನಂತರ ಅನೇಕ ಸ್ಟಾರ್ಟ್ಅಪ್ಗಳು ತಂತ್ರಜ್ಞಾನವನ್ನು ಬಳಸುತ್ತಿವೆ ಭಾರತದಲ್ಲಿ ಐಐಟಿಗಳು ಪ್ರಾರಂಭಿಕ ಮತ್ತು ಕಂಪನಿಗಳನ್ನು ಕಾವುಕೊಟ್ಟಿವೆ ಅವುಗಳಲ್ಲಿ ಕೆಲವು ಐಐಟಿ ಮದ್ರಾಸ್ ಮತ್ತು ಐಐಟಿ ಬಾಂಬೆ ಇವು ರಿಸರ್ಚ್ ಪಾರ್ಕ್ ಅನ್ನು ಕಂಪನಿಗಳೊಂದಿಗೆ ಕಾವುಕೊಡುತ್ತವೆ ಈ ಮಾದರಿಯನ್ನು ಭಾರತದಲ್ಲಿ ಪ್ರಧಾನವಾಗಿ ಅನುಸರಿಸಲಾಗುತ್ತದೆ ಇದು ವಿಶ್ವವಿದ್ಯಾಲಯ ಮತ್ತು ಕಂಪನಿಗಳಿಗೆ ಪರವಾನಗಿ ನೀಡುತ್ತದೆ ವಿಶ್ವವಿದ್ಯಾಲಯಗಳಿಗೆ ಐಪಿ ಪ್ರಾಮುಖ್ಯತೆ ಏನು ಬ್ಲಾಕ್ಬಸ್ಟರ್ ತಂತ್ರಜ್ಞಾನದ ಪರವಾನಗಿ ಪಡೆದ ಸಂದರ್ಭಗಳಿವೆ ನಾವು ತಂತ್ರಜ್ಞಾನವನ್ನು ಲಕ್ಷಾಂತರ ಆದಾಯವನ್ನು ಗಳಿಸಿದರೆ ಅದನ್ನು ಬ್ಲಾಕ್ಬಸ್ಟರ್ ತಂತ್ರಜ್ಞಾನ ಎಂದು ಕರೆಯುತ್ತೇವೆ ಯುನೈಟೆಡ್ ಸ್ಟೇಟ್ಸ್ ಫ್ಲೋರಿಡಾ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಈ ಪ್ರಕರಣವು ಕ್ಯಾನ್ಸರ್ ಷಧದಲ್ಲಿರುವ ಟ್ಯಾಕ್ಸೋಲ್ drug ಷಧಿಯನ್ನು ನಿರ್ವಹಿಸಿದೆ ಇದು ಬ್ರಿಸ್ಟಲ್ ಮೈಯರ್ಸ್ ಸ್ಕ್ವಿಬ್ ಎಂಬ ಔಷಧೀಯ ಕಂಪನಿಯೊಂದಿಗೆ ಪಾಲುದಾರಿಕೆ ಮಾಡಿತು ಇದು ಅವರ ತಂತ್ರಜ್ಞಾನವನ್ನು ಬಳಸಿಕೊಂಡು ಸುಮಾರು 45 ಮಿಲಿಯನ್ ಆದಾಯವನ್ನು ಗಳಿಸಿತು ಮಿನ್ನೇಸೋಟ ವಿಶ್ವವಿದ್ಯಾಲಯವು ಅಬಕಾವಿರ್ ಸಂಯುಕ್ತಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ತೊಡಗಿಸಿಕೊಂಡಿದೆ HIV ಔಷಧಿ ಇದು 370 ಮಿಲಿಯನ್ ಡಾಲರ್ಗಳಿಗಿಂತ ಹೆಚ್ಚು ಗಳಿಸಿದೆ ವಿಶ್ವವಿದ್ಯಾನಿಲಯಗಳು ಒಳಗೊಂಡಿರುವ ಹಕ್ಕನ್ನು ಪೇಟೆಂಟ್ ಮೊಕದ್ದಮೆಗೆ ಹೋರಾಡುತ್ತದೆ ಆದ್ದರಿಂದ ವಿಶ್ವವಿದ್ಯಾಲಯಗಳು ಕಂಪನಿಗಳೊಂದಿಗೆ ಮತ್ತು ಇತರ ವಿಶ್ವವಿದ್ಯಾಲಯಗಳೊಂದಿಗೆ ಹೋರಾಡಿದ ವಿವಿಧ ಪ್ರಕರಣಗಳಿವೆ ವಿಶ್ವವಿದ್ಯಾನಿಲಯಗಳು ತಮ್ಮ ಸ್ವಂತ ಉದ್ಯೋಗಿಗಳು ಮತ್ತು ಪ್ರಾಧ್ಯಾಪಕರೊಂದಿಗೆ ಹೋರಾಡಿದ್ದಾರೆ ಯುಎಸ್ನಲ್ಲಿ ಹೆಗ್ಗುರುತು ಪ್ರಕರಣವೆಂದರೆ ಮೇಡಿ ವರ್ಸಸ್ ಡ್ಯೂಕ್ ವಿಶ್ವವಿದ್ಯಾಲಯ ಈ ನಿರ್ಧಾರವನ್ನು 2002 ರಲ್ಲಿ ಘೋಷಿಸಲಾಯಿತು ಆ ಸಮಯದಲ್ಲಿ ಪ್ರೊಫೆಸರ್ ಮೇಡಿಯನ್ನು ಡ್ಯೂಕ್ ವಿಶ್ವವಿದ್ಯಾಲಯ ನೇಮಕ ಮಾಡಿತು ಡ್ಯೂಕ್ ವಿಶ್ವವಿದ್ಯಾಲಯದ ವಿರುದ್ಧ ಮೇಡಿ ಉಲ್ಲಂಘನೆ ಮೊಕದ್ದಮೆ ಹೂಡಿದರು ಡ್ಯೂಕ್ ವಿಶ್ವವಿದ್ಯಾನಿಲಯವು ಸಂಶೋಧನಾ ವಿನಾಯಿತಿಯನ್ನು ತನ್ನ ಚಟುವಟಿಕೆಗಳು ಸಂಶೋಧನೆಗೆ ಸಮನಾಗಿರುತ್ತದೆ ಮತ್ತು ಆದ್ದರಿಂದ ತಾಂತ್ರಿಕವಾಗಿ ಪೇಟೆಂಟ್ ಉಲ್ಲಂಘನೆಯೊಳಗೆ ಬರಬಾರದು ಎಂದು ಮನವಿ ಮಾಡಿತು ಪ್ರೊಫೆಸರ್ ಮೇಡಿ ತಮ್ಮ ತಂತ್ರಜ್ಞಾನವನ್ನು ವ್ಯಾಪಾರೀಕರಿಸುವಲ್ಲಿ ಆಕ್ರಮಣಕಾರಿಯಾಗಿದ್ದರು ಮತ್ತು ಆದ್ದರಿಂದ ವಿದ್ಯಾರ್ಥಿಗಳಿಗೆ ಸೂಚನೆ ನೀಡುವ ವಿಶ್ವವಿದ್ಯಾಲಯಕ್ಕೆ ಸಂಶೋಧನಾ ವಿನಾಯಿತಿ ಮುಕ್ತವಾಗಿದೆ ಯುನೈಟೆಡ್ ಸ್ಟೇಟ್ಸ್ನ ಎಲ್ಲಾ ಪ್ರಮುಖ ವಿಶ್ವವಿದ್ಯಾಲಯಗಳಿಗೆ ಇದು ನಿಜವಾಗಿದೆ ಸಂಶೋಧನಾ ವಿನಾಯಿತಿ ಡ್ಯೂಕ್ ವಿಶ್ವವಿದ್ಯಾನಿಲಯಕ್ಕೆ ಮುಕ್ತವಾಗುವುದಿಲ್ಲ ಎಂದು ಮೇಲ್ಮನವಿ ನ್ಯಾಯಾಲಯವು ಅಭಿಪ್ರಾಯಪಟ್ಟಿದೆ ಏಕೆಂದರೆ ಅದು ತಂತ್ರಜ್ಞಾನವನ್ನು ವಾಣಿಜ್ಯೀಕರಿಸುತ್ತದೆ ಭಾರತದಲ್ಲಿ ನಾವು ಬಲವಾದ ಸಂಶೋಧನಾ ವಿನಾಯಿತಿಯನ್ನು ಹೊಂದಿದ್ದೇವೆ ಪೇಟೆಂಟ್ ಉಲ್ಲಂಘನೆಗೆ ತಾಂತ್ರಿಕವಾಗಿ ಮೊತ್ತವನ್ನು ವಿಶ್ವವಿದ್ಯಾಲಯಗಳಿಗೆ ಅನುಮತಿಸಲಾಗಿದೆ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಸೂಚನೆ ನೀಡುತ್ತಿದ್ದಾರೆ ಮತ್ತು ಇದನ್ನು ವಾಣಿಜ್ಯ ಉದ್ದೇಶಗಳೊಂದಿಗೆ ಅಲ್ಲ ಸಂಶೋಧನಾ ಉದ್ದೇಶಗಳಿಂದ ಮಾಡಲಾಗುತ್ತದೆ ಆದರೆ ವಿಶ್ವವಿದ್ಯಾನಿಲಯವು ತಮ್ಮ ಸಂಶೋಧನೆಯ ಉತ್ಪನ್ನಗಳನ್ನು ವ್ಯಾಪಾರೀಕರಿಸಲು ಪ್ರಾರಂಭಿಸಿದ ನಂತರ ಸಂಶೋಧನೆ ಮತ್ತು ವಾಣಿಜ್ಯೀಕರಣದ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ಕಷ್ಟವಾಗಬಹುದು ಇದು ಮೇಡಿ ವರ್ಸಸ್ ಡ್ಯೂಕ್ ಯೂನಿವರ್ಸಿಟಿ ಪ್ರಕರಣದಲ್ಲಿ ಸಂಭವಿಸಿದೆ ನಮ್ಮಲ್ಲಿ ಸಿಆರ್ಎಸ್ಪಿಆರ್ ಕ್ಯಾಸ್ 9 ತಂತ್ರಜ್ಞಾನವಿದೆ ಇದು ಸಾಮಾನ್ಯವಾಗಿ ಜೀನ್ ಸಂಪಾದನೆ ಎಂದು ಕರೆಯಲ್ಪಡುವ ಡಿಎನ್ಎದ ತುಣುಕುಗಳನ್ನು ಪುನಃ ಬರೆಯಲು ಬಳಸುವ ತಂತ್ರಜ್ಞಾನವಾಗಿದೆ ಇದು ತಂತ್ರಜ್ಞಾನ ಆಧಾರಿತ ಸಮಸ್ಯೆಗಳಿಗಿಂತ ಹೆಚ್ಚಿನ ನೈತಿಕ ಸಮಸ್ಯೆಗಳನ್ನು ಹುಟ್ಟುಹಾಕಿದೆ ಆನುವಂಶಿಕ ವಸ್ತುಗಳನ್ನು ಸಂಪಾದಿಸುವಲ್ಲಿನ ವೆಚ್ಚದ ಫಲಿತಾಂಶ ಯಾವುದು ಹೆಚ್ಚಿನ ಸಮಯದಲ್ಲಿ ತಂತ್ರವನ್ನು ಭ್ರೂಣದ ಹಂತದಲ್ಲಿ ಬಳಸಲಾಗುತ್ತದೆ ಮತ್ತು ಸಂಶೋಧಕರಿಗೆ ಈ ಅಂತಿಮ ಪರಿಣಾಮಗಳನ್ನು ಉಹಿಸಲು ಸಾಧ್ಯವಾಗುವುದಿಲ್ಲ ಕೆಲವು ನೈತಿಕ ಸಮಸ್ಯೆಗಳಿವೆ ಯುಸಿ ಬರ್ಕ್ಲಿ ಬ್ರಾಡ್ ಇನ್ಸ್ಟಿಟ್ಯೂಟ್ ಆಫ್ ಎಂಐಟಿ ಮತ್ತು ಹಾರ್ವರ್ಡ್ ವಿರುದ್ಧ ಪ್ರಕರಣವನ್ನು ಹೊಂದಿದ್ದ ಒಂದು ಪ್ರಕರಣವಿದೆ UCB 2012 ರಲ್ಲಿ ಪೇಟೆಂಟ್ ಸಲ್ಲಿಸಿತ್ತು ಮತ್ತು ಬ್ರಾಡ್ ಇನ್ಸ್ಟಿಟ್ಯೂಟ್ 2014 ರಲ್ಲಿ ಪೇಟೆಂಟ್ ಪಡೆಯಿತು ಇದು ಎರಡು ಸಂಸ್ಥೆಗಳು ಸ್ವಲ್ಪ ಒಂದೇ ತರನಾದ ತಂತ್ರಜ್ಞಾನವನ್ನು ಹೊಂದಿದವು ತಂತ್ರಜ್ಞಾನದಲ್ಲಿನ ವ್ಯತ್ಯಾಸಕ್ಕಾಗಿ ಬೆರೆಯವರು ಬಳಸದಂತೆ ಮಾಡಲು ಪೇಟೆಂಟ್ ಅರ್ಜಿ ಸಲ್ಲಿಸಿದರು ನೀವು ವಿಭಿನ್ನ ರೀತಿಯ ವಿವಾದಗಳನ್ನು ಕಂಡುಕೊಳ್ಳುತ್ತೀರಿ ವಿಶೇಷವಾಗಿ ಪಾಲು ಹೆಚ್ಚಿಸಿದಾಗ ನೀವು ಉದ್ಯಮಶೀಲ ವಿಶ್ವವಿದ್ಯಾಲಯಗಳ ಪೇಟೆಂಟ್ ಮೊಕದ್ದಮೆಯನ್ನು ನೋಡುವ ಸಾಧ್ಯತೆಯಿದೆ ಪ್ರಯೋಗಾಲಯದಿಂದ ಮಾರುಕಟ್ಟೆಗೆ ಸಂಶೋಧನೆಯನ್ನು ತೆಗೆದುಕೊಂಡ ಹೋದ ಉದಾಹರಣೆಗಳಿವೆ ಇವುಗಳಲ್ಲಿ ಕೆಲವು ವೃತ್ತಿಪರ ಪ್ರಾಧ್ಯಾಪಕರು ಮಾಡುತ್ತಾರೆ ಉತ್ತಮ ಕಂಪನಿಗಳನ್ನು ರಚಿಸಲು ಅವರು ಸಂಶೋಧನೆಯಲ್ಲಿನ ಯಶಸ್ಸಿನಿಂದ ಕಂಪನಿಯನ್ನು ಸಹ ಸ್ಥಾಪಿಸಿದರು ಹರ್ಬರ್ಟ್ ಬೋಯರ್ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದು ಅವರು ಜೆನೆಂಟೆಕ್ ಕಂಪನಿಯನ್ನು ಸಹ ಸ್ಥಾಪಿಸಿದರು ಇದು ಪ್ರಮುಖ ಔಷಧೀಯ ಕಂಪನಿಗಳಲ್ಲಿ ಒಂದಾಗಿದೆ ಇದು ಇಂದು ಜೈವಿಕ ತಂತ್ರಜ್ಞಾನದಲ್ಲಿ ತೊಡಗಿಸಿಕೊಂಡಿದೆ ಅವರು 1978 ರಲ್ಲಿ ಸಂಶ್ಲೇಷಿತ ಮಾನವ ಇನ್ಸುಲಿನ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಮತ್ತು ಕಂಪನಿಯನ್ನು ಹಾಫ್ಮನ್ ಲಾ ರೋಚೆ ಅವರು 2009 ರಲ್ಲಿ ಸ್ವಾಧೀನಪಡಿಸಿಕೊಂಡರು ವೆಂಕಟ್ ರಂಗನ್ ಪ್ರಮುಖ ಶಿಕ್ಷಣ ತಜ್ಞ ಅವರು IIT ಮದ್ರಾಸ್ನ ಹಳೆಯ ವಿದ್ಯಾರ್ಥಿ ಅವರು ಯೋಡ್ಲೀ ಇಂಕ್ ಎಂಬ ಕಂಪನಿಯನ್ನು ಸ್ಥಾಪಿಸಿದರು ಇದು ಅಮೆರಿಕಾದ ಸಾಫ್ಟ್ವೇರ್ ಕಂಪನಿಯಾಗಿದ್ದು ವಾಣಿಜ್ಯ ಯಶಸ್ಸನ್ನು ಹೊಂದಿದೆ MRC ಲ್ಯಾಬೊರೇಟರಿ ಆಫ್ ಮಾಲಿಕ್ಯುಲರ್ ಬಯಾಲಜಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿದೆ ವಿಜ್ಞಾನಿಗಳ ಸಂಶೋಧನೆ 11 ನೊಬೆಲ್ ಬಹುಮಾನಗಳನ್ನು ಆಕರ್ಷಿಸಿದೆ LMB ಯ ಕೆಲಸದ ಪರವಾನಗಿ ಹುಮಿರಾ ಅಭಿವೃದ್ಧಿಗೆ ಕಾರಣವಾಯಿತು ಹುಮಿರಾ ಜೈವಿಕ ಇದು ವಿಶ್ವದ ಅತಿದೊಡ್ಡ ಮಾರಾಟವಾಗುವ ಔಷಧವಾಗಿದೆ ಇದನ್ನು ಸ್ವಯಂ ನಿರೋಧಕ ಕಾಯಿಲೆಗಳಿಗೆ ಬಳಸಲಾಗುತ್ತದೆ ಇದು ರಾಜಧನ ಷೇರು ಮಾರಾಟ ಮತ್ತು ಬೌದ್ಧಿಕ ಆಸ್ತಿಗೆ ಪರವಾನಗಿ ನೀಡುವ ಮೂಲಕ 700 ಮಿಲಿಯನ್ ಪೌಂಡ್ಗಳ ಆದಾಯವನ್ನು ಗಳಿಸಿದೆ ವಿಶ್ವವಿದ್ಯಾನಿಲಯಗಳು ಅಭಿವೃದ್ಧಿಪಡಿಸಿದ ಬೌದ್ಧಿಕ ಆಸ್ತಿ ಮಾರುಕಟ್ಟೆಯಲ್ಲಿ ಈ ರೀತಿ ಬೆಳೆಯುತ್ತಿದೆ